ವಿಕಿರಣದೊಂದಿಗೆ ಪರಮಾಣುಗಳ ಸಂವಹನ ಐನ್ಸ್ಟೈನ್ನ ಎ ಮತ್ತು ಬಿ ಗುಣಾಂಕಗಳು ಇಲ್ಲಿಯವರೆಗೆ ನಾವು ಉಪನ್ಯಾಸಗಳಲ್ಲಿ ಚರ್ಚಿಸಿದ್ದು ಅದು ಪರಮಾಣು ರಚನೆಯೇ ಅಥವಾ ವ್ಯವಸ್ಥೆಯ ರಚನೆಯೇ ಅಥವಾ ಹಾರ್ಮೋನಿಕ್ ಆಂದೋಲಕದ ಶಕ್ತಿಯ ಮಟ್ಟವನ್ನು ಚರ್ಚಿಸಿದ್ದೇವೆ ನಾವು ಒಂದು ಪೆಟ್ಟಿಗೆಯಲ್ಲಿ ಕಣವನ್ನು ಸಹ ಚರ್ಚಿಸಿದ್ದೇವೆ ಮತ್ತು ಆರಂಭದಲ್ಲಿ ಪರಮಾಣು ರಚನೆಯನ್ನು ಬೊಹ್ರ್ ಮಾಡೆಲ್ ಅನ್ನು ಬಳಸಿಕೊಂಡು ಚರ್ಚಿಸಲಾಯಿತು ಮತ್ತು ಇದು ನಮಗೆ ಕೆಲವು ವಿಷಯಗಳನ್ನು ಕಲಿಸಿತು ಅದು ಕೋನೀಯ ಆವೇಗಕ್ಕೆ ಕ್ವಾಂಟಮ್ ಪರಿಸ್ಥಿತಿಗಳನ್ನು ಅನ್ವಯಿಸುವತ್ತ ನಮ್ಮನ್ನು ಕರೆದೊಯ್ಯಿತು ಮತ್ತು ಅಂತಹ ವಿಷಯಗಳಿಗೆ ಅನ್ವಯಿಸುತ್ತದೆ ಕೋನೀಯ ಆವೇಗದ ವಿಷಯದಲ್ಲಿ ಕ್ವಾಂಟಮ್ ಪರಿಸ್ಥಿತಿಗಳು ಮತ್ತು ನಂತರ ಇದನ್ನು ವಿಲ್ಸನ್ ಸೊಮರ್ಫೆಲ್ಡ್ ಕ್ವಾಂಟಮ್ ಷರತ್ತುಗಳಿಗೆ ಸಾಮಾನ್ಯೀಕರಿಸಲಾಯಿತು ಮತ್ತು ಪರಮಾಣು ರಚನೆ ಮತ್ತು ಸಂಬಂಧಿತ ವರ್ಣಪಟಲವನ್ನು ವಿಶ್ಲೇಷಿಸುವ ಮೂಲಕ ನಾವು ಎಲೆಕ್ಟ್ರಾನ್ ಸ್ಪಿನ್ ಮತ್ತು ಸಂಬಂಧಿತ ಕಾಂತೀಯ ಕ್ಷಣದ ಕಲ್ಪನೆಯನ್ನು ಸಹ ಪರಿಚಯಿಸುತ್ತೇವೆ ಆ ಸಮಯದಲ್ಲಿ ನಾನು ಗಮನಿಸಿದ್ದೇನೆ ಸ್ಪಿನ್ನ ಕಾಂತೀಯ ಕ್ಷಣವು ಕಕ್ಷೀಯ ಕಾಂತೀಯ ಕ್ಷಣಕ್ಕಿಂತ ಕೋನೀಯ ಆವೇಗಕ್ಕೆ ಎರಡು ಪಟ್ಟು ಹೆಚ್ಚು ಮತ್ತು ಈ ಎಲ್ಲದರಲ್ಲೂ ನೀವು ಕಲಿತದ್ದು ಮತ್ತು ಅಂತಿಮವಾಗಿ ಪೌಲಿ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಎಂದು ನಾವು ಹೇಳಿದ್ದೇವೆ ಅದು ಯಾವುದೇ 2 ಎಲೆಕ್ಟ್ರಾನ್ಗಳು ಎಲ್ಲಾ ಕ್ವಾಂಟಮ್ ಸಂಖ್ಯೆಗಳನ್ನು ಒಂದೇ ರೀತಿ ಹೊಂದಿರುವುದಿಲ್ಲ ಈ ಎಲ್ಲದರಲ್ಲೂ ಗಮನಿಸಿ ವಿಕಿರಣದ ಕಾರ್ಯವಿಧಾನವನ್ನು ಚರ್ಚಿಸಲಾಗಿಲ್ಲ ಎಲೆಕ್ಟ್ರಾನ್ ಮೇಲ್ಮಟ್ಟದಿಂದ ಜಿಗಿತವನ್ನು ಮಾಡಿದಾಗ ಇದರಲ್ಲಿ ಹೇಳಲಾಗಿರುವಂತೆ Eupper ನಿಂದ Elower ಗೆ ಅದು ಫೋಟಾನ್ ರೂಪದಲ್ಲಿ ಹೊರಬರುವ ಎನರ್ಜಿ ಡೆಲ್ಟಾ E ಅನ್ನು ನೀಡುತ್ತದೆ ಎಂದು ಹೇಳೋಣ ಮತ್ತು ಆದ್ದರಿಂದ ಹೊರಬರುವ ಆವರ್ತನ ಬೆಳಕು h ಎಂದು ಹೇಳಲಾಗಿದೆ ಇದು ಶಾಸ್ತ್ರೀಯ ಸಿದ್ಧಾಂತಕ್ಕೆ ವ್ಯತಿರಿಕ್ತವಾಗಿದೆ ಮತ್ತು ವಿಕಿರಣ ಕಾರ್ಯವಿಧಾನ ಮತ್ತು ಶಾಸ್ತ್ರೀಯ ಸಿದ್ಧಾಂತಕ್ಕೆ ವಿದ್ಯುತ್ಕಾಂತೀಯ ಸಿದ್ಧಾಂತ ಅಥವಾ ಎಲೆಕ್ಟ್ರೋಡೈನಾಮಿಕ್ಸ್ ನೀಡಲಾಗುತ್ತದೆ ವಿದ್ಯುತ್ಕಾಂತೀಯ ವಿಕಿರಣದಲ್ಲಿ ವೇಗವರ್ಧಿತ ಚಾರ್ಜ್ಡ್ ಕಣ ವಿಕಿರಣಗೊಳ್ಳುತ್ತದೆ ಎಂದು ತೋರಿಸಲಾಗಿದೆ ಆದ್ದರಿಂದ ವೇಗವರ್ಧನೆಯಲ್ಲಿ ನೀವು ಚಾರ್ಜ್ಡ್ ಕಣವನ್ನು ಹೊಂದಿರುವಾಗ ಅದು ವಿಕಿರಣವನ್ನು ನೀಡುತ್ತದೆ ಆದರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲಿ ಏನಾಗುತ್ತದೆ ಅದು ಯಾಂತ್ರಿಕತೆಯಾಗಿರಬೇಕು ಮತ್ತು ಅದು ಸ್ಪಷ್ಟವಾಗಿಲ್ಲ ಮತ್ತು ಈ ದಿಕ್ಕಿನ ಮೊದಲ ಹೆಜ್ಜೆಯನ್ನು ಐನ್ಸ್ಟೈನ್ ತೆಗೆದುಕೊಂಡಿದ್ದಾರೆ ಮತ್ತು ಈಗ ಪ್ರಸಿದ್ಧ ಐನ್ಸ್ಟೈನ್ನ ಪ್ರಚೋದಿತ ಹೊರಸೂಸುವಿಕೆಯ ಸಿದ್ಧಾಂತವಾಗಿದೆ ಇದು ಲೇಸರ್ಗಳ ಅಭಿವೃದ್ಧಿಗೆ ಅಡಿಪಾಯವನ್ನು ಹಾಕಿತು ಆದ್ದರಿಂದ ಮುಂದಿನ 2 ಉಪನ್ಯಾಸಗಳನ್ನು ವಿಕಿರಣದ ಈ ಕಾರ್ಯವಿಧಾನಕ್ಕೆ ಮತ್ತು ಲೇಸರ್ಗಳ ಸ್ಥಳ ಪರಿಚಯಕ್ಕೆ ಮೀಸಲಿಡಲಾಗುವುದು ಆದ್ದರಿಂದ ಏನಾಗುತ್ತದೆ ಎಂದು ನೋಡೋಣ ಐನ್ಸ್ಟೈನ್ ಹೇಳಿದ್ದು 2 ಶಕ್ತಿಯ ಮಟ್ಟಗಳಿವೆ ಎಂದು ಭಾವಿಸೋಣ ಅವುಗಳನ್ನು ಶಕ್ತಿಯ ಮಟ್ಟ 1 ಮತ್ತು ಮಟ್ಟ 2 ರೊಂದಿಗೆ ಶಕ್ತಿಯ E 1 ಮತ್ತು E 2 ಎಂದು ಕರೆಯೋಣ ಇದೀಗ 2 ಹಂತಗಳನ್ನು ಪರಿಗಣಿಸಿ ಒಂದು ಪರಮಾಣು ಮೇಲಿನ ಸ್ಥಿತಿಯಲ್ಲಿದ್ದರೆ ಪರಮಾಣು ಅಥವಾ ಕ್ವಾಂಟಮ್ ವ್ಯವಸ್ಥೆಯು ಶಕ್ತಿಯ E 2 ಹೊಂದಿದ್ದರೆ ಅದು ವಿಕಿರಣವನ್ನು ನೀಡುತ್ತದೆ ಮತ್ತು ಕಡಿಮೆ ಶಕ್ತಿಯ E 1ಗೆ ಬರುತ್ತದೆ ಇದನ್ನೇ ನಾವು ಶಾಸ್ತ್ರೀಯವಾಗಿ ನೋಡುತ್ತೇವೆ ಅದು ಉತ್ಸಾಹಭರಿತವಾದದ್ದು ಅದು ಹೆಚ್ಚು ಶಕ್ತಿಯನ್ನು ಹೊಂದಿರುತ್ತದೆ ಹಾಗೂ ಶಕ್ತಿಯನ್ನು ನೀಡುತ್ತದೆ ಮತ್ತು ಕಡಿಮೆ ಶಕ್ತಿಗೆ ಬರುತ್ತದೆ ಆದ್ದರಿಂದ ಅದು ದೊಡ್ಡ ವಿಷಯವಲ್ಲ ದೊಡ್ಡದು ಏನು ಎಂದರೆ ಇದು ಕೆಳ ಹಂತಕ್ಕೆ ಇಳಿಯುವುದು ಪ್ರೊಬಬಿಲಿಸ್ಟಿಕ್ ಆಗಿದೆ ಅದು ಸ್ಟ್ಯಾಟಿಸ್ಟಿಕಲ್ ಅನ್ನು ಹೊಂದಿದೆ ಆದ್ದರಿಂದ ಐನ್ಸ್ಟೈನ್ ಈ ವಿಕಿರಣದಲ್ಲಿ ಸಂಭವನೀಯತೆಯ ಕಲ್ಪನೆಯನ್ನು ಪರಿಚಯಿಸಿದರು ಅದು ಯಾದೃಚ್ಛಿಕ ಎಂದು ಹೇಳೋಣ ನಿಮ್ಮ 12 ನೇ ತರಗತಿಯಿಂದ ನೀವು ನೆನಪಿಸಿಕೊಂಡರೆ ವಿಕಿರಣಶೀಲತೆಯ ವಿದ್ಯಮಾನಗಳನ್ನು ನೀವು ಪರಿಚಯಿಸಿರಬೇಕು ಅಲ್ಲಿ ಒಂದು ನ್ಯೂಕ್ಲಿಯಸ್ ಡೀಕೇಸ್ ಸಂಭವನೀಯ ರೀತಿಯಲ್ಲಿ ಆಗುತ್ತದೆ ಎಂದು ನೀವು ಹೇಳುವಿರಿ ಅಲ್ಲಿ ನೀವು ಕೊಳೆಯುವಿಕೆಯ ಪ್ರಮಾಣವನ್ನು ನೋಡುತ್ತೀರಿ λN ಇದು ವಿಕಿರಣಶೀಲತೆಯಿಂದ ಬಂದಿದೆ ವಿಕಿರಣಶೀಲತೆಯು ಸಂಬಂಧವಿಲ್ಲದಿದ್ದರೂ ಇದೇ ರೀತಿಯಲ್ಲಿ ಐನ್ಸ್ಟೈನ್ ಹೇಳಿದಂತೆ ಈ 2 ಶಕ್ತಿಯ ಮಟ್ಟವನ್ನು E 1 ಮತ್ತು E 2 ತೆಗೆದುಕೊಳ್ಳಿ ನಂತರ ಶಕ್ತಿಯ E 2 ಹೊಂದಿರುವ ಪರಮಾಣು ಸಮಯದ t ಯಲ್ಲಿ ಸಂಭವನೀಯತೆ A 2 ರಿಂದ 1 t ವರೆಗೆ ಹರಡುತ್ತದೆ ಆದ್ದರಿಂದ ಪರಮಾಣು ವಿಕಿರಣದ ಸಂಭವನೀಯತೆಯು A21 t ಆಗಿರುತ್ತದೆ ಮತ್ತು ಆದ್ದರಿಂದ ಶಕ್ತಿಯೊಂದಿಗೆ N 2 ಪರಮಾಣುಗಳಿದ್ದರೆ E2 N2 N2A21t ಪರಮಾಣುಗಳು ಸಮಯ t ಯಲ್ಲಿ ವಿಕಿರಣಗೊಂಡು ಶಕ್ತಿಯ ಮಟ್ಟ E1ಗೆ ಇಳಿಯುತ್ತವೆ ಆದ್ದರಿಂದ ನೀವು dN2dt A21N2 ಎಂದು ಬರೆಯಬಹುದು ನಾನು ಇದನ್ನು ಹೇಗೆ ಪಡೆದುಕೊಂಡಿದ್ದೇನೆಂದರೆ N2t ಅನ್ನು I ನಿಂದ ಭಾಗಿಸಿದೆ ಮತ್ತು ಅದು A21 ಆಗಿ ಹೊರಬಂದಿದೆ ಏಕೆಂದರೆ N2t A21 ಮತ್ತು 2 ಕಡಿಮೆಯಾಗುತ್ತಿದೆ ಮತ್ತು ಇದನ್ನು ಸ್ವಯಂಪ್ರೇರಿತ ವಿಕಿರಣ ಎಂದು ಕರೆಯಲಾಗುತ್ತದೆ ಅದನ್ನು ಮಾಡಲು ಯಾರೂ ಪರಮಾಣುವಿಗೆ ಹೇಳಲಿಲ್ಲ ಅದು ಸ್ವಯಂಪ್ರೇರಿತ ಸಾಧನವಾಗಿ ಮಾಡಿತು ಆದರೂ ಅದು ಪ್ರತಿ ಯುನಿಟ್ ಸಮಯಕ್ಕೆ ಸಂಭವನೀಯತೆಯು ಶಕ್ತಿಯ ಮಟ್ಟವನ್ನು ಕಡಿಮೆ ಮಾಡಲು ಡೀಕೇ ಮಾಡುತ್ತದೆ ಆದ್ದರಿಂದ ಇದು ಏನಾಗುತ್ತದೆ ಆದ್ದರಿಂದ ಮೇಲ್ಮಟ್ಟಕ್ಕೆ ಉತ್ಸುಕರಾಗಿರುವ ಎಲ್ಲಾ ಪರಮಾಣುಗಳು ವಿಕಿರಣಗೊಳ್ಳುತ್ತವೆ ಮತ್ತು ಕಡಿಮೆ ಶಕ್ತಿಯ ಮಟ್ಟಕ್ಕೆ ಇಳಿಯುತ್ತವೆ ಮತ್ತು ದರವು ಈ ರೀತಿಯಾಗಿರುತ್ತದೆ ಆದ್ದರಿಂದ ಒಂದು ವೇಳೆ ನೀವು ಕಥಾವಸ್ತುವನ್ನು ಹೊಂದಿದ್ದರೆ ಈ ವಿಷಯ ಸಂಭವಿಸುತ್ತದೆ ಆದ್ದರಿಂದ ನಾನು dN2dt A21 N2 ಗೆ ಸಮನಾಗಿರುತ್ತೇನೆ ಮತ್ತು ಪರಿಹಾರವು N2 N20 e A21t ಆಗಿರುತ್ತದೆ ಆದ್ದರಿಂದ ನಾನು ಪರಮಾಣುಗಳನ್ನು ಮೇಲಿನ ಹಂತದಲ್ಲಿ ಮಾತ್ರ 0 ಗೆ ಸಮನಾಗಿ ಸೇರಿಸಿದರೆ ಅದು N20 ಆಗಿದೆ ಅವುಗಳು ಸಮಯದೊಂದಿಗೆ ಘಾತೀಯವಾಗಿ ಕಡಿಮೆಯಾಗುತ್ತವೆ ಇದು ಸಮಯ ಮತ್ತು ಇದು N2 ಕೊಳೆಯುವ ಸ್ಥಿರವಾಗಿರುತ್ತದೆ ಈ ವಕ್ರರೇಖೆಯು e A21t ಯಂತಿದೆ ಅದೇ ಸಮಯದಲ್ಲಿ ನಾನು ಶಕ್ತಿಯನ್ನು ಸರಿಯಾಗಿ ಪಂಪ್ ಮಾಡಿದರೆ ಏನಾಗುತ್ತದೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ಏನಾಗುತ್ತದೆ ಎಂದು ನಾವು ಇತರ ವಿಷಯವನ್ನು ತೆಗೆದುಕೊಳ್ಳೋಣ ಪರಮಾಣುವಿಗೆ ಶಕ್ತಿಯನ್ನು ನೀಡಿದರೆ ಅದು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ಮೇಲಿನ ಶಕ್ತಿಯ ಮಟ್ಟಕ್ಕೆ ಹೋಗುತ್ತದೆ ಆದ್ದರಿಂದ ಇದು E1 ರಿಂದ E2 ಶಕ್ತಿಯವರೆಗೆ ಹೋಗುತ್ತದೆ ಇದಕ್ಕಾಗಿ ಐನ್ಸ್ಟೈನ್ ಇದು ಸಂಭವನೀಯ ಪ್ರಕ್ರಿಯೆ ಎಂದು ಹೇಳಿದರು ಇದರಲ್ಲಿ ಪರಮಾಣುಗಳ ಸಂಖ್ಯೆ ಅದು N1 ಆಗಿದ್ದರೆ ಮೇಲಿನ ಸ್ಥಿತಿಗೆ ಹೋಗುವುದು ಆ ನಿರ್ದಿಷ್ಟ ಆವರ್ತನ ಸಮಯದ ಗುಣಾಂಕಕ್ಕೆ ಅನುಗುಣವಾದ ಶಕ್ತಿಗೆ ಅನುಪಾತದಲ್ಲಿರುತ್ತದೆ B12 t ಇದು N1 ಸಂಭವನೀಯತೆಯ ಸಮಯವಾಗಿರುತ್ತದೆ ಇದು ನಾವು ಮೊದಲೇ ಹೇಳಿದಂತೆಯೇ ಇರುತ್ತದೆ ಆದ್ದರಿಂದ ಈ uTB12ರ ಆಯಾಮಗಳನ್ನು ಹೊಂದಿದೆ ಆದ್ದರಿಂದ A21 ನ ಆಯಾಮಗಳು uTB12 ನಂತೆಯೇ ಇರುತ್ತವೆ ಇಲ್ಲಿ uT ಎಂಬುದು ಆವರ್ತನ E2 E1h ನಲ್ಲಿನ ರೋಹಿತದ ಶಕ್ತಿಯ ಸಾಂದ್ರತೆ ಮತ್ತು ಪರಮಾಣುಗಳು ತಾಪಮಾನ T ನಲ್ಲಿರುತ್ತವೆ ಆದ್ದರಿಂದ T ತಾಪಮಾನದಲ್ಲಿ ಕೆಲವು ಶಕ್ತಿಯ ಸಾಂದ್ರತೆ ಇರುತ್ತದೆ ಮತ್ತು ಅದು ಈ ಪರಮಾಣುಗಳನ್ನು ಪ್ರಚೋದಿಸುತ್ತದೆ ಮತ್ತು ಅವು ಮೇಲಕ್ಕೆ ಹೋಗುತ್ತವೆ ಆದ್ದರಿಂದ ನಾನು ಈ ಸಮೀಕರಣವನ್ನು ಭೇದಾತ್ಮಕ ರೂಪದಲ್ಲಿ ಬರೆಯುತ್ತೇನೆ ಅದು dN1dt uTB12N1ಗೆ ಸಮನಾಗಿರುತ್ತದೆ ಮತ್ತು dN2dt AN2ಗೆ ಸಮನಾಗಿರುವುದರಿಂದ ನೀವು ಪರಿಶೀಲಿಸಬಹುದಾದ ಆಯಾಮಗಳನ್ನು ಹೊಂದಿದೆ ಎಂದು ನಾನು ಹೇಳಿದ್ದೇನೆ ಇವುಗಳು ಕೇವಲ 2 ಕಾರ್ಯವಿಧಾನಗಳಾಗಿದ್ದರೆ ಅದನ್ನು ತೋರಿಸಲು ನನಗೆ ಒಂದು ಸಮಸ್ಯೆ ಬರುತ್ತದೆ ಆದ್ದರಿಂದ ಇದನ್ನು ಮೊದಲು ಹೇಳುತ್ತೇನೆ ಸ್ವಯಂಪ್ರೇರಿತ ಹೊರಸೂಸುವಿಕೆ ಮತ್ತು ಶಕ್ತಿಯ ಪ್ರೇರಿತ ಉದ್ರೇಕ ಮಾತ್ರ ವಿಕಿರಣದೊಂದಿಗೆ ಶಕ್ತಿಯನ್ನು ವಿನಿಮಯ ಮಾಡಿಕೊಳ್ಳುವ 2 ಕಾರ್ಯವಿಧಾನಗಳಾಗಿದ್ದರೆ ಸಮಸ್ಯೆ ಇರುತ್ತದೆ ಮತ್ತು ಸಮಸ್ಯೆ ಏನು ಎಂದು ನಾನು ಮೊದಲು ಹೇಳುತ್ತೇನೆ ಆದ್ದರಿಂದ ಮತ್ತೊಮ್ಮೆ ಈ 2 ಶಕ್ತಿಯ ಮಟ್ಟವನ್ನು E2 ಮತ್ತು E1 ಅನ್ನು ಪ್ರಾರಂಭಿಸಿ N1 ಮತ್ತು N2 ಇಲ್ಲಿದೆ ಮತ್ತು ಇಲ್ಲಿ ಇವುಗಳು ಹೀರಿಕೊಳ್ಳುತ್ತವೆ ಮತ್ತು ಮೇಲಿನ ಪರಮಾಣುಗಳು ಕೆಳಗೆ ಬರುತ್ತಿವೆ ಆದ್ದರಿಂದ ಮೇಲ್ಮಟ್ಟದಲ್ಲಿ ಪರಮಾಣುಗಳ ಜನಸಂಖ್ಯೆಯು ಈ ದರವನ್ನು ಪರಿಶೀಲಿಸಬೇಕಾದರೆ ಅದು A21N2 ಗೆ ಸಮಾನವಾಗಿರುತ್ತದೆ ಇದು ನೆಲದ ಸ್ಥಿತಿಯಿಂದ ಉತ್ಸುಕರಾಗಿದ್ದ ಸ್ಥಿತಿಯಿಂದ ಬರುವ ಪರಮಾಣುಗಳನ್ನು ಪಡೆಯುತ್ತದೆ ಮತ್ತು ಅದು uTN1B12 ಆಗಿರುತ್ತದೆ ಆದ್ದರಿಂದ ನಾವು dN2dt ಅನ್ನು ಹೊಂದಿರುವೆವು A21N2 uTN1B12 ಮತ್ತು dN1dt ಇರುತ್ತದೆ dN2dt ಇದು A21N2 uTN1B12ಗೆ ಸಮಾನವಾಗಿರುತ್ತದೆ ಏಕೆಂದರೆ N1 ನ ಸಂಖ್ಯೆ ಕಳೆದುಕೊಳ್ಳುತ್ತಿದೆ ಈಗ ಉಷ್ಣತೆಯ T ನಲ್ಲಿ ಸಮತೋಲನದಲ್ಲಿ ಈ ಎಲ್ಲಾ ಪರಮಾಣುಗಳು ಇವೆ ಮತ್ತು ಅವುಗಳು ಸಮತೋಲನ ಮತ್ತು ತಾಪಮಾನ T ಅಲ್ಲಿ ಇವೆ ನಾವು N2 ಮತ್ತು N1 ಸ್ವತಂತ್ರ ಸಮಯವನ್ನು ಹೊಂದಿದ್ದೇವೆ ಅಂದರೆ ಅವುಗಳು ಬದಲಾಗುವುದಿಲ್ಲ ಏಕೆಂದರೆ ಅದು ಸಮತೋಲನದಲ್ಲಿದ್ದರೆ ಮತ್ತು ಅಂದರೆ ನಾವು ಹೊಂದಿದ್ದ dN2dt dN1dt ಗೆ ಸಮಾನವಾಗಿರುತ್ತದೆ 0 ಕ್ಕೆ ಸಮಾನವಾಗಿರುತ್ತದೆ ಮತ್ತು ಇದು ನನಗೆ A21N2 uTN1B120 ಅನ್ನು ಸೂಚಿಸುತ್ತದೆ ಆದ್ದರಿಂದ ನಾವು ಬರೆಯುತ್ತಿರುವದ್ದು ಸಮತೋಲನವು ನಾವು A21N2 uTN1B120 ಮತ್ತು N2N1B12uTA21 ಆದ್ದರಿಂದ ಇವುಗಳು ಕೇವಲ 2 ಕಾರ್ಯವಿಧಾನಗಳು ಇದ್ದರೆ ಇದು ಫಲಿತಾಂಶವಾಗಿದೆ ಈಗ ನಾವು ತಾಪಮಾನ T ಗೆ ಹೋಗಲು ಅವಕಾಶ ನೀಡುತ್ತೇವೆಯೇ ಎಂದು ನೋಡೋಣ ∞ ಮೂಲತಃ ಬಹಳ ದೊಡ್ಡದಾಗಲು ನನಗೆ ತಿಳಿದಿದೆ T uT ಪ್ರಮಾಣಾನುಗುಣವಾದ T4 ಮತ್ತು ಇದು ಕೂಡ ಹೋಗುತ್ತದೆ ಮತ್ತು ಇದು N2N1 ಬಹಳ ದೊಡ್ಡ ಸಂಖ್ಯೆಗೆ ಹೋಗುತ್ತದೆ ಎಂದು ಸೂಚಿಸುತ್ತದೆ N2 N1ಗಿಂತ ಹೆಚ್ಚು ಆದ್ದರಿಂದ ನೀವು ಹೆಚ್ಚಿನ ಸಂಖ್ಯೆಯ ಪರಮಾಣುಗಳನ್ನು ಮೇಲ್ಭಾಗದಲ್ಲಿ ಕುಳಿತುಕೊಳ್ಳುತ್ತೀರಿ ಆದರೆ ಥರ್ಮೋಡೈನಾಮಿಕ್ಸ್ ನಿಂದ ಅಥವಾ ಹೆಚ್ಚು ನಿಖರವಾಗಿ ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ ನಿಂದ ಬೋಲ್ಟ್ಜ್ಮನ್ ಫಲಿತಾಂಶವೆಂದರೆ N2N1 e EkT ಗೆ ಸಮನಾಗಿರಬೇಕು ಆದ್ದರಿಂದ T N2 ಯಿಂದ N1ಗೆ ಹೋದರೆ ಅವು ಸಮಾನವಾಗುತ್ತವೆ ಆದ್ದರಿಂದ ನೀವು ಮೇಲಿನ ಮಟ್ಟದಲ್ಲಿ ಹೊಂದಬಹುದಾದ ಗರಿಷ್ಠ ಸಂಖ್ಯೆಯ ಪರಮಾಣುಗಳು ನೆಲಮಟ್ಟದಲ್ಲಿನ ಪರಮಾಣುಗಳ ಸಂಖ್ಯೆಗೆ ಸಮನಾಗಿರುತ್ತದೆ ಮತ್ತು ಆದ್ದರಿಂದ ಅವುಗಳನ್ನು ಸಮಾನವಾಗಿ ವಿಂಗಡಿಸಲಾಗುತ್ತದೆ ಮತ್ತು ನೀವು ಒಟ್ಟು ಪರಮಾಣುಗಳ ಸಂಖ್ಯೆಯನ್ನು 2 ಹಂತಗಳಲ್ಲಿ 2 ರಿಂದ ಭಾಗಿಸಬಹುದು ಮತ್ತೊಂದೆಡೆ ತಾಪಮಾನವು ಬಹಳ ದೊಡ್ಡ ಮೌಲ್ಯಕ್ಕೆ ಹೋಗುವುದರಿಂದ ಈ ಫಲಿತಾಂಶವನ್ನು ನೋಡಿ ಮೇಲಿನ ಸ್ಥಿತಿಯಲ್ಲಿನ ಪರಮಾಣುಗಳ ಸಂಖ್ಯೆ ಬಹಳ ದೊಡ್ಡದಾಗುತ್ತದೆ ಮತ್ತು ಅದು ಸ್ವೀಕಾರಾರ್ಹವಲ್ಲ ಒಂದು ವಿರೋಧಾಭಾಸವಿದೆ ನಾವು ಇದನ್ನು ಪರಿಹರಿಸುತ್ತೇವೆ ಪ್ರಚೋದಿತ ಹೊರಸೂಸುವಿಕೆಯ ಪರಿಕಲ್ಪನೆಯನ್ನು ಪರಿಚಯಿಸುವ ಮೂಲಕ ಇದನ್ನು ಪರಿಹರಿಸುತ್ತೇವೆ ಮತ್ತು ಇದರ ಅರ್ಥವೇನೆಂದರೆ ಈ ವಿಕಿರಣವು ಹೆಚ್ಚು ಹೆಚ್ಚು ಆಗಿದ್ದರೆ ಅದು ಹೊರಹೋಗುವ ಮಟ್ಟದಿಂದ ನೆಲಮಟ್ಟಕ್ಕೆ ಬರಲು ಪರಮಾಣುಗಳನ್ನು ಉತ್ತೇಜಿಸುತ್ತದೆ ಆದ್ದರಿಂದ E2 ಮತ್ತು E1 ನಲ್ಲಿ ಪರಮಾಣುಗಳಿವೆ ಮತ್ತು ಈ ಪರಮಾಣು N2 ಇಲ್ಲಿ ಕುಳಿತಿದೆ ಎಂದು ಭಾವಿಸೋಣ ಆಗ ನೀವು ಮೊದಲು ಏನನ್ನು ಹೊಂದಲಿದ್ದೀರಿ ನಾವು dN2dt A21N2 ಎಂದು ಹೇಳಿದ್ದೇವೆ ನಾವು ಹೆಚ್ಚುವರಿಯಾಗಿ ಹೇಳಲು ಹೊರಟಿರುವುದು ಸ್ಪೆಕ್ಟ್ರಲ್ ಸಾಂದ್ರತೆಯ u T ವಿಕಿರಣವಿದ್ದರೆ ಇದು ಪರಮಾಣುಗಳು ಮೇಲಿನ ಮಟ್ಟದಿಂದ ಕೆಳ ಹಂತಕ್ಕೆ ನೆಗೆಯುವಂತೆ ಮಾಡುತ್ತದೆ ಆದ್ದರಿಂದ ವಿಕಿರಣದ ಉಪಸ್ಥಿತಿಯು ಹೆಚ್ಚು ಹೆಚ್ಚು ಪರಮಾಣುಗಳು ಸಹ ಕೆಳಗಿಳಿಯುವಂತೆ ಮಾಡುತ್ತದೆ ಮತ್ತು ಇದನ್ನು ಪ್ರಚೋದಿತ ಹೊರಸೂಸುವಿಕೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ತಾಪಮಾನ ಹೆಚ್ಚಾದಂತೆ ಏನಾಗುತ್ತದೆ u ದೊಡ್ಡದಾಗುವುದರಿಂದ ನೆಲದ ಸ್ಥಿತಿ ಅಥವಾ ಕೆಳಮಟ್ಟದಿಂದ ಮೇಲಿನ ಹಂತಕ್ಕೆ ಹೋಗುವ ಪರಮಾಣುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಆದ್ದರಿಂದ ಮೇಲಿನ ಹಂತದಿಂದ ಕೆಳ ಹಂತಕ್ಕೆ ಬರುವ ಪರಮಾಣುಗಳ ಸಂಖ್ಯೆ ಮತ್ತು ಆದ್ದರಿಂದ ನಾವು ಸರಿಯಾಗಿ ಸಮತೋಲನವನ್ನು ಸಾಧಿಸಬಹುದು ಆದ್ದರಿಂದ ನಾವು ಈಗ ಸಮೀಕರಣಗಳನ್ನು ಹೊಂದಲು ಹೊರಟಿರುವುದು dN2dt ಯಂತೆ ಅವು ಸ್ವಯಂಪ್ರೇರಿತ ಹೊರಸೂಸುವಿಕೆಯಿಂದ ಮತ್ತು ಪ್ರಚೋದಿತ ಹೊರಸೂಸುವಿಕೆ N2 ಜೊತೆಗೆ ಕೊಳೆಯುತ್ತವೆ ಮತ್ತು ಎಲ್ಲಿಯಾದರೂ ಕೆಳಮಟ್ಟದಿಂದ ಬರುವ ಪರಮಾಣುಗಳಿವೆ ಮತ್ತು ಅದು uTN1B12 ಮತ್ತು dN1dt ಆಗಿರುತ್ತದೆ dN2dt ಆಗಿರುತ್ತದೆ ಮತ್ತು ಅದು A21 uTN2B21 uTN1B12 ಆಗಿರುತ್ತದೆ ಆದ್ದರಿಂದ ನಾವು ಪ್ರಚೋದಿತ ಹೊರಸೂಸುವಿಕೆಯ ಕಲ್ಪನೆಯನ್ನು ಪರಿಚಯಿಸಿದ್ದೇವೆ ಮತ್ತು ಇದು ಸರಿಯಾದ ಸಮತೋಲನಕ್ಕೆ ಕಾರಣವಾಗುತ್ತದೆಯೇ ಎಂದು ನೋಡೋಣ ಆದ್ದರಿಂದ ಮತ್ತೆ ನಾವು ಹೇಳಲು ಹೊರಟಿರುವುದು ಸಮತೋಲನದಲ್ಲಿ dN2dt dN1dt ಗೆ ಸಮನಾಗಿರುತ್ತದೆ 0 ಆಗಿರುತ್ತದೆ ಮತ್ತು ಅದು ನನಗೆ ಏನು ನೀಡುತ್ತದೆ ಎಂದು ನೋಡೋಣ ಆದ್ದರಿಂದ dN2dt ಏನೂ ಅಲ್ಲ ಆದರೆ A21B21uTN2B12uTN1 ಮತ್ತು ಇದು 0 ಗೆ ಸಮನಾಗಿರುತ್ತದೆ N1 ಗಿಂತ N2 B12uTA21B21uT ಗೆ ಸಮಾನವಾಗಿರುತ್ತದೆ ಎಂದು ಸೂಚಿಸುತ್ತದೆ ತಾಪಮಾನವು ಬಹಳ ದೊಡ್ಡ ಮೌಲ್ಯಕ್ಕೆ ಹೋದರೆ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ t ಯು ಹೋದರೆ uT ಕೂಡ ಮಾಡುತ್ತದೆ ಮತ್ತು ಆದ್ದರಿಂದ ಇದು N2 N1 ಅನ್ನು B12uTB21uT ಎಂದು ಬರೆಯಬಹುದು ಇದು B12B21ಗೆ ಸಮಾನವಾಗಿರುತ್ತದೆ ಇದು ಸೀಮಿತ ಸಂಖ್ಯೆಯಾಗಿದೆ T ಅನಂತಕ್ಕೆ ಹೋಗುವುದಕ್ಕಾಗಿ N2N1ಕ್ಕೆ ಹೋಗುವುದರಿಂದ ಇದು B21 B12 ಸಹ 1 ಅಥವಾ B21 B12 ಗೆ ಸಮಾನವಾಗಿರುತ್ತದೆ ಎಂದು ಸೂಚಿಸುತ್ತದೆ ಆದ್ದರಿಂದ ಪ್ರಚೋದಿತ ಹೊರಸೂಸುವಿಕೆಯ ಕಲ್ಪನೆಯು N2 N1 e ukTಎಂಬ ಸ್ಟ್ಯಾಟಿಸ್ಟಿಕಲ್ ಫಲಿತಾಂಶವನ್ನು ಕಾಯ್ದಿರಿಸಿದೆ ಇದು ನಿಮಗೆ ಈ ಹೊಸ ಸಮತೋಲನವನ್ನು ಕಾಪಾಡಿಕೊಳ್ಳುವ ಹೊಸ ಕಾರ್ಯವಿಧಾನವನ್ನು ನೀಡುತ್ತದೆ ಮತ್ತು ಅದು ಈ ಪ್ರಚೋದಿತ ಹೊರಸೂಸುವಿಕೆ ಪರಮಾಣುಗಳ ಮೇಲೆ ಬೀಳುವ ಕೆಲವು ವಿಕಿರಣವು ನಿರ್ಗಮಿಸುತ್ತದೆ ಮತ್ತು ಅವುಗಳಲ್ಲಿ ಕೆಲವು ನೆಲದ ಸ್ಥಿತಿಯಲ್ಲಿರುತ್ತವೆ ಕಡಿಮೆ ಶಕ್ತಿಯ ಸ್ಥಿತಿಯು ಅವುಗಳನ್ನು ಮೇಲಿನ ಸ್ಥಿತಿಗೆ ಕೊಂಡೊಯ್ಯಲು ಸಾಧ್ಯವಿಲ್ಲ ಮತ್ತು ಅದು ಮೇಲಿನ ಸ್ಥಿತಿಯ ಪರಮಾಣುಗಳನ್ನು ಕೆಳಕ್ಕೆ ಬರಲು ಸಹ ಮಾಡುತ್ತದೆ ಆದ್ದರಿಂದ ಇದು ಪ್ರಚೋದಿತ ಹೊರಸೂಸುವಿಕೆಯ ಪರಿಕಲ್ಪನೆಯಾಗಿದೆ ಪರಮಾಣುಗಳು ಕೆಳಕ್ಕೆ ಬರಲು ನೀವು ಸಿಕ್ಕಿದ್ದೀರಿ ಎಂದು ನೀವು ಉತ್ತೇಜಿಸುತ್ತೀರಿ ಈಗ ನಾವು ಇದರ ಮೇಲೆ ಮತ್ತಷ್ಟು ಕೆಲಸ ಮಾಡೋಣ ಈಗ ನೀವು ಅದೇ ಫಲಿತಾಂಶ B21 ಸಮನಾಗಿರುತ್ತದೆ B12 ಸಹ ಸಾಂದ್ರತೆಗಳಿಗೆ ಉದ್ಭವಿಸುತ್ತದೆ ಆದ್ದರಿಂದ ಈಗ ನಾವು N2N1 ಅನ್ನು ಹೊಂದಿದ್ದೇವೆ ಅದು B12uTA21B12uT ಮತ್ತು ಇದುe EkBT ಗೆ ಸಮನಾಗಿರಬೇಕು ಅಲ್ಲಿ kB ಬೋಲ್ಟ್ಜ್ಮನ್ ಸ್ಥಿರವಾಗಿರುತ್ತದೆ ಮತ್ತು ಇದು ನನಗೆ B12uT eEkBT ಒಂದೇ ಬದಿಯಲ್ಲಿ A21B12uT ಪದಕ್ಕೆ ಸಮಾನವಾಗಿರುತ್ತದೆ ಮತ್ತು ಇದು ನೀಡುತ್ತದೆ ನೀವು uT A21B12eEkBT B21 ಗೆ ಸಮಾನವಾಗಿರುತ್ತದೆ ಇದನ್ನು A21B21B12eEkBTB21 1 ಎಂದು ಬರೆಯಬಹುದು ಆದ್ದರಿಂದ ಪ್ರಚೋದಿತ ಹೊರಸೂಸುವಿಕೆ ಮತ್ತು ಸ್ವಯಂಪ್ರೇರಿತ ಹೊರಸೂಸುವಿಕೆಯ ಗುಣಾಂಕವು ಈ ರೂಪದಲ್ಲಿ uTಯನ್ನು ನೀಡುವಂತಹದ್ದಾಗಿದೆ ಎಂಬ ಈ ಫಲಿತಾಂಶವನ್ನು ನೆನಪಿನಲ್ಲಿಡಿ ಈಗ ಪ್ಲ್ಯಾಂಕ್ ನ ಸೂತ್ರದಿಂದ uT 8πh3c3ehνkT 1 ಗೆ ಸಮಾನವಾಗಿದೆ ಎಂದು ನಮಗೆ ತಿಳಿದಿದೆ ಇದು ಪ್ಲ್ಯಾಂಕ್ ನ ಸೂತ್ರವಾಗಿದೆ ಆದ್ದರಿಂದ ನಾನು ಇದನ್ನು ಬಾಕ್ಸ್ ಮಾಡೋಣ ಮತ್ತು ಪರಮಾಣು ವಿಕಿರಣದ ಪರಸ್ಪರ ಕ್ರಿಯೆಯ ಪರಿಗಣನೆಗಳಿಂದ ನೀವು ಎರಡನ್ನು ಹೋಲಿಕೆ ಮಾಡಿ ನಾವು ಯು T ಅನ್ನು A21 ಗೆ ಸಮನಾಗಿರುತ್ತದೆ ಇದನ್ನು B12 B21 eEkT 1 ರಿಂದ ಭಾಗಿಸಲಾಗಿದೆ ಮತ್ತು ಪ್ಲ್ಯಾಂಕ್ ನ ಸೂತ್ರವು ನಿಮಗೆ uT 8πh3c3ehνkT 1 ನೀಡುತ್ತದೆ ಮತ್ತು ಇದು B21 ಗಿಂತ A21 8πh3c3 ಗೆ ಸಮಾನವಾಗಿರುತ್ತದೆ ಮತ್ತು B12 B21 ಗೆ ಸಮನಾಗಿರುತ್ತದೆ ಮತ್ತು ಡೆಲ್ಟಾ E u h ಗೆ ಸಮನಾಗಿರುತ್ತದೆ ಎಂದು ಇದು ತಕ್ಷಣ ಸೂಚಿಸುತ್ತದೆ ಆದ್ದರಿಂದ ಪ್ರಚೋದಿತ ಮತ್ತು ಸ್ವಯಂಪ್ರೇರಿತ ಹೊರಸೂಸುವಿಕೆಯ ಕಲ್ಪನೆಯನ್ನು ನಾವು ಪರಿಚಯಿಸಿದ್ದೇವೆ ಮಾತ್ರವಲ್ಲ ವಿಕಿರಣ ಹೊರಬಂದಾಗ ಅದು h ಗೆ E ಸಮನಾಗಿರುವ ಬೋಹ್ರ್ ಸ್ಥಿತಿಯನ್ನು ಸಹ ನೀವು ಪಡೆದುಕೊಂಡಿದ್ದೀರಿ ಅದು ಆವರ್ತನ V E ಫೋಟಾನ್ ರೂಪದಲ್ಲಿ ಹೊರಬರುತ್ತದೆ ಆದ್ದರಿಂದ ಎಲ್ಲವನ್ನೂ ಮರುಪಡೆಯಲಾಗಿದೆ ಆದ್ದರಿಂದ ವಿಕಿರಣವು ಹೇಗೆ ನಡೆಯುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವತ್ತ ಇದು ಒಂದು ದೊಡ್ಡ ಹಾದಿಯಾಗಿದೆ ಇದರಲ್ಲಿ ಐನ್ಸ್ಟೈನ್ ಶಾಸ್ತ್ರೀಯ ಸಿದ್ಧಾಂತದಲ್ಲಿರುವ ಎಲೆಕ್ಟ್ರಾನ್ ಒಂದು ನ್ಯೂಕ್ಲಿಯಸ್ ನ ಸುತ್ತ ಸುತ್ತುತ್ತದೆ ಅಥವಾ ಅದು ವೇಗವನ್ನು ಪಡೆದಾಗ ಅದು ನಿರಂತರ ಸ್ಪ್ಯಾನರ್ ನಲ್ಲಿ ವಿಕಿರಣವನ್ನು ನೀಡುತ್ತದೆ ನಾವು ಕಣ ಅಥವಾ ಕ್ವಾಂಟಮ್ ಸ್ವರೂಪ ಮತ್ತು ಎಲೆಕ್ಟ್ರಾನ್ ಅನ್ನು ಮೇಲಿನ ಸ್ಥಿತಿಯಲ್ಲಿ ಪರಿಗಣಿಸಿದಾಗ ಜಿಗಿತವನ್ನು ಮಾಡುವ ಸೀಮಿತ ನಾನ್ಜೆರೋ ಸಂಭವನೀಯತೆಯನ್ನು ಹೊಂದಿದೆ ಅಥವಾ ಪರಮಾಣು ಜಿಗಿತವನ್ನು ಮಾಡುವ ಶೂನ್ಯೇತರ ಸಂಭವನೀಯತೆಯನ್ನು ಹೊಂದಿದೆ ಈ ಪ್ರಕ್ರಿಯೆಯು ಸ್ಟ್ಯಾಟಿಸ್ಟಿಕಲ್ ಆಗಿದೆ ಮತ್ತು ಪ್ರೊಬಬಿಲಿಸ್ಟಿಕ್ ಯಿಂದ ವಿವರಿಸಲ್ಪಟ್ಟಿದೆ ಈಗ ಇದನ್ನು ಸ್ವಲ್ಪ ಮುಂದೆ ಅನ್ವೇಷಿಸೋಣ ಆದ್ದರಿಂದ ಆಶಾದಾಯಕವಾಗಿ ಈಗ ನೀವು ಪ್ರಚೋದಿತ ಹೊರಸೂಸುವಿಕೆಯೊಂದಿಗೆ 8 ರಿಂದ 1 ಗುಣಾಂಕದ ಸ್ವಯಂಪ್ರೇರಿತ ಹೊರಸೂಸುವಿಕೆಯ ಕಲ್ಪನೆಯೊಂದಿಗೆ ಪರಿಚಿತರಾಗಿದ್ದೀರಿ ಮತ್ತು ಅನುಗುಣವಾದ ಗುಣಾಂಕ B21 B12 ಗೆ ಸಮಾನವಾಗಿರುತ್ತದೆ ಮತ್ತು ಶಕ್ತಿಯ ಮಟ್ಟದ ವ್ಯತ್ಯಾಸವು ವಿಕಿರಣದ ಆವರ್ತನಕ್ಕೆ ಸಂಬಂಧಿಸಿದೆ h ಮೂಲಕ ಆದ್ದರಿಂದ ನಾವು ಈಗ ಪರಿಚಯಿಸಿದ್ದನ್ನು ನೋಡೋಣ ಮೇಲಿನ ಸ್ಥಿತಿಯಲ್ಲಿನ ಪರಮಾಣುವಿನ dN2 dt ಈ ದರವು ಇಳಿಯುವ ಪ್ರಮಾಣವನ್ನು ಹೊಂದಿದೆ ಮತ್ತು ಅದು ಕೆಳಗೆ ಬಂದಾಗ ಅದು ಫೋಟಾನ್ ಗಳನ್ನು ನೀಡುತ್ತದೆ ಆದ್ದರಿಂದ ಇಲ್ಲಿಂದ ನಾವು ಅರ್ಥಮಾಡಿಕೊಳ್ಳುವ ಒಂದು ವಿಷಯವೆಂದರೆ ವಿಕಿರಣದ ತೀವ್ರತೆಯು A21 ಗುಣಾಂಕವನ್ನು ಅವಲಂಬಿಸಿರುತ್ತದೆ ಏಕೆಂದರೆ ನೀವು ಹೊರಟು ಪರಮಾಣು ಮೇಲಿನ ಮಟ್ಟದಲ್ಲಿ ಹೋದರೆ ಅದು ಹೆಚ್ಚು ಹೆಚ್ಚು ಪರಮಾಣುಗಳು A21 ದೊಡ್ಡದಾಗಿದ್ದರೆ ಕೆಳಮಟ್ಟಕ್ಕೆ ಪರಿವರ್ತನೆಗೊಳ್ಳುತ್ತದೆ ಆದ್ದರಿಂದ A21 ಚಿಕ್ಕದಾಗಿದ್ದರೆ ತೀವ್ರತೆಯು ದೊಡ್ಡದಾಗಿರುತ್ತದೆ ಮತ್ತು ಆಗ ಬರುವ ತೀವ್ರತೆಯು ಚಿಕ್ಕದಾಗಿರುತ್ತದೆ ಸಂಖ್ಯೆ ಎರಡು A21 ಒಂದು ಉತ್ಸಾಹಭರಿತ ಅಥವಾ ಉನ್ನತ ಮಟ್ಟದ ಜೀವಿತಾವಧಿಗೆ ಸಂಬಂಧಿಸಿದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳೋಣ ವಿಕಿರಣವು ಆರಂಭದಲ್ಲಿ ಪ್ರಬಲವಾಗಿದ್ದರೆ ಮತ್ತು ನಿಧಾನವಾಗಿ ಅದು ಘಾತೀಯವಾಗಿ ಕೆಳಗಿಳಿಯುವಾಗ ನೀವು ಹೆಚ್ಚಿನ ಪರಮಾಣುಗಳು N2 ಅನ್ನು ಮೇಲಿನ ಮಟ್ಟದಲ್ಲಿ ಪರಿಗಣಿಸಿದರೆ ನೀವು ಕೇವಲ 1 ಪರಮಾಣುವನ್ನು ಮಾತ್ರ ಪರಿಗಣಿಸಿದರೆ ಅದು ನಿಧಾನವಾಗಿ ಬರುತ್ತದೆ ಅದು ಪ್ರತಿ ಯುನಿಟ್ ಸಮಯ 1 ಕ್ಕೆ ಸಮನಾಗಿ ಕೊಳೆಯುವ ಸಂಭವನೀಯತೆಯನ್ನು ಹೊಂದಿದೆ ಈಗ ಹೊರಬರುವ ವಿಕಿರಣವನ್ನು ನೋಡಿದರೆ ಅದು ತೀವ್ರತೆಯು ಕಡಿಮೆಯಾಗುತ್ತದೆ ಅದು ಆರಂಭದಲ್ಲಿ ದೊಡ್ಡ ವೈಶಾಲ್ಯವಾಗಿರುತ್ತದೆ ಮತ್ತು ನಿಧಾನವಾಗಿ ಕೊಳೆಯುತ್ತದೆ ಆದ್ದರಿಂದ ಈ ಕರ್ವ್ ಅನ್ನು ರೆಡ್ ಕರ್ವ್ ಎನ್ನೋಣ ಮತ್ತು ಇದು e A21t ರೀತಿಯಲ್ಲಿ ಹೋಗುತ್ತದೆ ಮತ್ತು ಈಗ ನಾವು ಅದನ್ನು ಹಾರ್ಮೋನಿಕ್ ಆಸಿಲೇಟರ್ ನೊಂದಿಗೆ ಸಂಪರ್ಕಿಸಲಿದ್ದೇವೆ ಅದ್ದರಿಂದ ವಿಕಿರಣವು ಬರುತ್ತಿದೆ ಎಂದು ಭಾವಿಸೋಣ ಮತ್ತು ಅದು ಹೊರಸೂಸುವಾಗ ಎಲೆಕ್ಟ್ರಾನ್ ಹಿಂದಕ್ಕೆ ಮತ್ತು ಮುಂದಕ್ಕೆ ಆಂದೋಲನಗೊಳ್ಳುತ್ತದೆ ಅದು ವಿಕಿರಣಗೊಳ್ಳುತ್ತದೆ ಶಕ್ತಿಯು ಕಡಿಮೆಯಾಗುತ್ತದೆ ಮತ್ತು ನಿಧಾನವಾಗಿ ಅದರ ವೈಶಾಲ್ಯವು ಕಡಿಮೆಯಾಗುತ್ತದೆ ಮತ್ತು ಫೋರಿಯರ್ ಸಿದ್ಧಾಂತದಿಂದ ನನಗೆ ತಿಳಿದಿದೆ ಈ ರೀತಿಯ ಪ್ರೊಫೈಲ್ ಇದ್ದಾಗಲೆಲ್ಲಾ ಅನುಗುಣವಾದ ವೈಶಾಲ್ಯ ಮತ್ತು ನೀವು ಹಿಂತಿರುಗಿ ಅವುಗಳನ್ನು ಓದಲು ನಿಮ್ಮನ್ನು ಒತ್ತಾಯಿಸುತ್ತೇವೆ ಹಾರ್ಮೋನಿಕ್ ಆಸಿಲೇಟರ್ ಮುಖ್ಯ ಆವರ್ತನ 0 ನ ಸುತ್ತಲಿನ ಆವರ್ತನಗಳಿಗೆ ನಾನ್ಜೆರೋ ಆಗಿದೆ ಇದು ಹಾಗೇ c ಗೆ ಸಂಬಂಧಿಸಿದೆ ಆದರೆ ಇದು ನಾನ್ಜೆರೋ ಗೆ ಹತ್ತಿರದ 0 ಸಹ ಕೆಲವು ಹರಡುವಿಕೆಯೊಂದಿಗಿದೆ ಮತ್ತು ತೀವ್ರತೆಯು ಈ ರೀತಿ ಕಡಿಮೆಯಾಗುತ್ತಿರುವುದರಿಂದ ಆಂದೋಲಕದ ಜೀವಿತಾವಧಿ ಮತ್ತು ನಮ್ಮ ಸಂದರ್ಭದಲ್ಲಿ ಆಂದೋಲಕವು ಉತ್ಸಾಹಭರಿತ ಸ್ಥಿತಿಯಲ್ಲಿರುವ ಪರಮಾಣು 1A ಅಥವಾ 1γ ಆಗಿದೆ ಇದರ ಗುಣಾಂಕವನ್ನು ತಗ್ಗಿಸುತ್ತದೆ ಆದ್ದರಿಂದ ಇದನ್ನು ನಾನು e A21 ಗೆ ಹೆಚ್ಚಿಸುತ್ತದೆ ಎಂದು ಬರೆಯುತ್ತೆನೆ ಜೊತೆಗೆ e tτ ಮತ್ತು 1 A21 ಆಗಿದೆ ಮತ್ತು ಅದು ನಿಮಗೆ ಜೀವಿತಾವಧಿಯನ್ನು ನೀಡುತ್ತದೆ ಮತ್ತು I ಇದು ಇಲ್ಲಿ ಮರು ಕಥಾವಸ್ತುವಿಗೆ ಸಂಬಂಧಿಸಿದೆ ನೀವು ಹೊರಬರುವ ಬೆಳಕಿನ ಪ್ರೊಫೈಲ್ ಅನ್ನು ನೋಡಿದರೆ ಅದು ಒಮೆಗಾ 0 ಅಲ್ಲಿ ಗರಿಷ್ಠ ತೀವ್ರತೆ ಅಥವಾ ಗರಿಷ್ಠ ವೈಶಾಲ್ಯವನ್ನು ಹೊಂದಿರುತ್ತದೆ ಆದರೆ ಅಗಲವನ್ನೂ ಸಹ ಹೊಂದಿರುತ್ತದೆ ಮತ್ತು ಈ ಅಗಲವು ಸಂಬಂಧಿಸಲಿದೆ A21 ಅಥವಾ ಕೊಳೆಯುವಿಕೆಯ ಗುಣಾಂಕ ಆದ್ದರಿಂದ ಈ ಅಗಲವು ನನಗೆ A21 ಮೌಲ್ಯವನ್ನು ನೀಡುತ್ತದೆ ಮತ್ತು ಇದು ಜೀವಿತಾವಧಿಗೆ ಸಂಬಂಧಿಸಿದೆ ಮತ್ತು ಪ್ರಾಯೋಗಿಕವಾಗಿ ನಾವು A ಅನ್ನು ನೀಡುವ ಜೀವಿತಾವಧಿಯನ್ನು ನಿರ್ಧರಿಸಿದರೆ ಅದನ್ನು ಪರಿಶೀಲಿಸೋಣ ಆದ್ದರಿಂದ ನಾವು ಈಗ ಹೇಳಿದ್ದು ಪರಮಾಣುವನ್ನು ಅದರ ಸ್ಟ್ಯಾಟಿಸ್ಟಿಕ್ ನ ಅರ್ಥದಲ್ಲಿ ತೇವಗೊಳಿಸಲಾದ ಹಾರ್ಮೋನಿಕ್ ಆಂದೋಲಕದಂತಹದನ್ನು ಪರಿಗಣಿಸಿ ಆದ್ದರಿಂದ ಒಂದು ಪರಮಾಣು ನಿಜವಾಗಿ ಈ ರೀತಿಯ ವಿಕಿರಣವನ್ನು ನೀಡುತ್ತದೆ ನಂತರ ಕೊಳೆತ ಸ್ಥಿರತೆ A21 ಮತ್ತು ಮೂರನೆಯದು ಆದ್ದರಿಂದ ಜೀವಿತಾವಧಿಯು 1A21 ಮತ್ತು ನಾಲ್ಕನೆಯ A21 ಸಹ ತೀವ್ರತೆಯ ವಿರುದ್ಧ ಮತ್ತು ಆವರ್ತನ ರೇಖೆಯ ಅಗಲವಾಗಿರುತ್ತದೆ ಆದ್ದರಿಂದ ಇವುಗಳ ಮೂಲಕ ನಾನು A21 ಏನೆಂದು ನಿರ್ಧರಿಸಬಹುದು ಆದ್ದರಿಂದ 10 8 ರಿಂದ 10 9 ಸೆಕೆಂಡುಗಳ ಆದೇಶದ ಉತ್ಸಾಹಭರಿತ ಸ್ಥಿತಿಯ ಜೀವಿತಾವಧಿಯನ್ನು ಈಗ ನಾನು ನಿಮಗೆ ನೀಡುತ್ತೇನೆ ಮತ್ತು ಆದ್ದರಿಂದ 2 ಹಂತಗಳ ನಡುವಿನ A 108 ರಿಂದ 109 ರ ಕ್ರಮದಲ್ಲಿದೆ ಎಂದು ಇದು ಸೂಚಿಸುತ್ತದೆ ಇದರ ಬಗ್ಗೆ ನೀವು ಗಮನಿಸುವ ಎರಡನೆಯ ವಿಷಯವೆಂದರೆ ಈ ಗುಣಾಂಕಗಳು A21 8πh3c3 B21 or B21 is A213 ಆದ್ದರಿಂದ ಹೆಚ್ಚಿನ ಆವರ್ತನಗಳಲ್ಲಿ B21 ಕಡಿಮೆಯಾಗುತ್ತದೆ ಅಂದರೆ A21ನ ಒಂದೇ ಮೌಲ್ಯಕ್ಕೆ ಕಡಿಮೆ ಆವರ್ತನಗಳಿಗೆ ಹೋಲಿಸಿದರೆ ಚಿಕ್ಕದಾಗುತ್ತದೆ ಆದ್ದರಿಂದ ಹೆಚ್ಚಿನ ಆವರ್ತನಗಳಲ್ಲಿ ನೀವು ವ್ಯವಸ್ಥೆಗಳಲ್ಲಿ ಬೆಳಕು ಚೆಲ್ಲುತ್ತಿದ್ದರೂ ಸಹ ಸ್ವಯಂಪ್ರೇರಿತ ಹೊರಸೂಸುವಿಕೆ ಪ್ರಾಬಲ್ಯ ಸಾಧಿಸುತ್ತದೆ ಆದ್ದರಿಂದ ನಾವು ಕಲಿತದ್ದನ್ನು ಸಂಕ್ಷಿಪ್ತಗೊಳಿಸುವ ಮೂಲಕ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇವೆ 1 ಪರಮಾಣು ವಿಕಿರಣ ಸಂವಹನವನ್ನು ಪ್ರೊಬಬಿಲಿಟಿ ಅಥವಾ ಸ್ಟ್ಯಾಟಿಸ್ಟಿಕಲ್ ಕಾನೂನುಗಳಿಂದ ನಿಯಂತ್ರಿಸಲಾಗುತ್ತದೆ ಸ್ವಯಂಪ್ರೇರಿತ ಹೊರಸೂಸುವಿಕೆಯೊಂದಿಗೆ ಎರಡು ಪ್ರಚೋದಿತ ಹೊರಸೂಸುವಿಕೆಯ ಸಾಧ್ಯತೆಯೂ ಇದೆ ಆದ್ದರಿಂದ ಪರಮಾಣು ಅಥವಾ ಪರಮಾಣುವಿನ ಮೇಲಿನ ಸ್ಥಿತಿಯ ಮೇಲೆ ಬೆಳಕು ಚೆಲ್ಲುವ ಮೂಲಕ ನೀವು ಅದನ್ನು ವಿಕಿರಣಗೊಳಿಸಬಹುದು ಆದ್ದರಿಂದ ವ್ಯತ್ಯಾಸವು ಮಾತ್ರವಲ್ಲದೆ ಪರಮಾಣು ಅಥವಾ ಕ್ವಾಂಟಮ್ ವ್ಯವಸ್ಥೆಯಿಂದ ನಾವು ಹೀರಿಕೊಳ್ಳೋಣ ಅದು ಪರಮಾಣುವನ್ನು ಹೆಚ್ಚು ವಿಕಿರಣಗೊಳಿಸಬಹುದು ಏಕೆಂದರೆ ನೀವು ಅದನ್ನು ವಿಕಿರಣಗೊಳಿಸಲು ಪ್ರಚೋದಿಸಿದರೆ ಹೆಚ್ಚಿ ನ ವಿಕಿರಣವು ಹೊರಬರುತ್ತದೆ ಮತ್ತು ಇದು ಆಧಾರವಾಗಿದೆ ಇದು ಮುಂದಿನ ಉಪನ್ಯಾಸದಲ್ಲಿ ನಾವು ಒಳಗೊಳ್ಳುವ ಲೇಸರ್ ಗಳ ಆಧಾರವಾಗಿದೆ